ಕೃತಿಸ್ವಾಮ್ಯದ ಪರಿಚಯವನ್ನು ಮತ್ತು ಅದು ಹೇಗೆ ಹುಟ್ಟಿಕೊಂಡಿತು ಮತ್ತು ವಿಕಸನಗೊಂಡಿತು ಎಂಬುದನ್ನು ನಾವು ನೋಡಿದ್ದೇವೆ ಈಗ ಭಾರತದಲ್ಲಿ ಕೃತಿಸ್ವಾಮ್ಯ ರಕ್ಷಣೆಯನ್ನು ನೋಡೋಣ ಭಾರತದಲ್ಲಿ ಆರಂಭದಲ್ಲಿ ನಾವು ಭಾರತೀಯ ಹಕ್ಕುಸ್ವಾಮ್ಯ ಕಾಯ್ದೆ 1914 ಹೊಂದಿದ್ದೇವೆ ಮತ್ತು ಅದನ್ನು ಬ್ರಿಟಿಷರು ತಂದರು ಮತ್ತು ಸ್ವಾತಂತ್ರ್ಯದ ನಂತರ ನಾವು 1957 ರ ಹಕ್ಕುಸ್ವಾಮ್ಯ ಕಾಯ್ದೆಯನ್ನು ಹೊಂದಿದ್ದೇವೆ 1957 ರ ಹಕ್ಕುಸ್ವಾಮ್ಯ ಕಾಯಿದೆ ಭಾರತದಲ್ಲಿ ಹಕ್ಕುಸ್ವಾಮ್ಯದ ಕಾನೂನನ್ನು ಕ್ರೋಡೀಕರಿಸುತ್ತದೆ ಮತ್ತು ಇದು ಬಾಂಡ್ ಸಮಾವೇಶದ ನಿಬಂಧನೆಗಳನ್ನು ಒಳಗೊಂಡಿದೆ ನಮ್ಮಲ್ಲಿ 2012 ರಲ್ಲಿ ತಿದ್ದುಪಡಿ ಮಾಡಲಾಯಿತು ಇದು ಇತ್ತೀಚಿನ ತಿದ್ದುಪಡಿಯಾಗಿದೆ ಇದು ಕೃತಿಸ್ವಾಮ್ಯ ಕಾನೂನಿನಲ್ಲಿ ವಿವಿಧ ಹೊಸ ಬೆಳವಣಿಗೆಗಳನ್ನು ಒಳಗೊಂಡಿದ್ದು ಅದು ಲೇಖಕರ ಹಕ್ಕು ಹಕ್ಕು ಹೊಂದಿರುವವರ ಮತ್ತು ಬಳಕೆದಾರರ ಹಕ್ಕುಗಳನ್ನು ಸಮತೋಲನಗೊಳಿಸಲು ಪ್ರಯತ್ನಿಸುತ್ತದೆ ಆದ್ದರಿಂದ ನಾವು ಮಾತನಾಡುತ್ತಿದ್ದ ಸಮತೋಲನವು ತಿದ್ದುಪಡಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟಿದೆ ಇದು ಮಾಡುವವರ ಹಕ್ಕುಗಳ ಬಗ್ಗೆ ನಿಬಂಧನೆಗಳನ್ನು ಹೊಂದಿದೆ ಮತ್ತು ಕಡ್ಡಾಯ ಪರವಾನಗಿಗಳ ಮೂಲಕ ಕೃತಿಗಳಿಗೆ ಪ್ರವೇಶ ನೀಡುವ ನಿಬಂಧನೆಗಳನ್ನು ಸಹ ಹೊಂದಿದೆ ಇದು ಇಡೀ ಭಾರತಕ್ಕೆ ಅನ್ವಯಿಸುವ ಹಕ್ಕುಸ್ವಾಮ್ಯ ಕಾಯಿದೆ ಆಗಿದೆ ಪ್ರಮುಖ ಕೃತಿಗಳ ಕೃತಿಸ್ವಾಮ್ಯದ ಅವಧಿ ಲೇಖಕರ ಜೀವಿತಾವಧಿ ಮತ್ತು ಲೇಖಕರ ಮರಣಾನಂತರದ 60 ವರ್ಷವಾಗಿರುತ್ತದೆ ಆದ್ದರಿಂದ ಕೃತಿಸ್ವಾಮ್ಯದ ಪದವು ಲೇಖಕರ ಜೀವನದ ಮೇಲೆ ಅವಲಂಬಿತವಾಗಿದೆ ಎಂದು ನೀವು ಹೇಳಬಹುದು ಕೃತಿಸ್ವಾಮ್ಯ ಹೊಂದಿರುವವರಿಗೆ ಕೃತಿಯ ಪ್ರಕಟಣೆ ಮತ್ತು ಮಾರಾಟದ ಪ್ರತಿಗಳನ್ನು ಮುದ್ರಿಸುವ ಹಕ್ಕಿದೆ ನಾವು ಈಗಾಗಲೇ ಹೇಳಿದಂತೆ ಕೆಲಸವು ಸಾಹಿತ್ಯಕ ನಾಟಕ ಸಂಗೀತ ಅಥವಾ ಕಲಾತ್ಮಕ ಕೃತಿಯನ್ನು ಅರ್ಥೈಸಲು ವ್ಯಾಖ್ಯಾನಿಸಲಾಗಿದೆ ಇದರಲ್ಲಿ ಚಲನಚಿತ್ರ ಛಾಯಾಗ್ರಹಣ ಅಥವಾ ಧ್ವನಿ ರೆಕಾರ್ಡಿಂಗ್ ಸಹ ಸೇರಿದೆ ಕೃತಿಗಳನ್ನು ಪ್ರತ್ಯೇಕವಾಗಿ ಅಥವಾ ಜಂಟಿಯಾಗಿ ರಚಿಸಬಹುದು ಜಂಟಿ ಕರ್ತೃತ್ವದ ಕೆಲಸವನ್ನು ಎರಡು ಅಥವಾ ಹೆಚ್ಚಿನ ಲೇಖಕರ ಸಹಯೋಗದಿಂದ ರಚಿಸಲಾದ ಕೃತಿ ಎಂದು ವ್ಯಾಖ್ಯಾನಿಸಲಾಗಿದೆ ಇದರಲ್ಲಿ ಒಬ್ಬ ಲೇಖಕರ ಕೊಡುಗೆ ಇತರ ಲೇಖಕರ ಕೊಡುಗೆಗಿಂತ ಭಿನ್ನವಾಗಿರುವುದಿಲ್ಲ ಉದಾಹರಣೆಗೆ ಒಂದೇ ಸಮಯದಲ್ಲಿ 3 ವಿಭಿನ್ನ ವಾದ್ಯಗಳನ್ನು ಬಳಸಿಕೊಂಡು ಮೂರು ಸಂಗೀತಗಾರರು ನುಡಿಸುವ ಸಂಗೀತ ಈಗ ಈ ಕೃತಿ ಜಂಟಿ ಕರ್ತೃತ್ವದ ಕೆಲಸವಾಗಿದೆ ಏಕೆಂದರೆ ಅಲ್ಲಿ ನೀವು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಥವಾ ಒಬ್ಬ ಲೇಖಕರ ಕೆಲಸವನ್ನು ಇತರರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಕೃತಿಸ್ವಾಮ್ಯದಿಂದ ರಕ್ಷಿಸಲ್ಪಟ್ಟ ಕೃತಿಗಳಲ್ಲಿ ಮೂಲ ಸಾಹಿತ್ಯ ಕೃತಿಗಳು ನಾಟಕ ಕೃತಿಗಳು ಸಂಗೀತ ಕೃತಿಗಳು ಮತ್ತು ಕಲಾತ್ಮಕ ಕೃತಿಗಳು ಸೇರಿವೆ ಇದು ಚಲನಚಿತ್ರ ಛಾಯಾಗ್ರಹಣ ಧ್ವನಿಮುದ್ರಣಗಳನ್ನು ಒಳಗೊಂಡಿದೆ ಇದು ಕೆಲವು ಕೃತಿಗಳನ್ನು ಇತರ ದೇಶಗಳಲ್ಲಿಯೂ ರಕ್ಷಿಸುತ್ತದೆ ಉದಾಹರಣೆಗಾಗಿ ಈ ಕೃತಿಯನ್ನು ಮೊದಲು ಭಾರತದಲ್ಲಿ ಪ್ರಕಟಿಸಲಾಯಿತು ಭಾರತದಲ್ಲಿ ರಕ್ಷಿಸಬಹುದು ಮತ್ತು ಲೇಖಕ ಭಾರತದ ಪ್ರಜೆಯಾಗಿದ್ದರೆ ಕೃತಿಯನ್ನು ಭಾರತದಲ್ಲಿಯೂ ರಕ್ಷಿಸಬಹುದು ಸಾಹಿತ್ಯಿ ಕ್ಷೇತ್ರಕ್ಕೆ ಬಂದಾಗ ಲೇಖಕ ಎಂಬ ಪದವು ಒಂದು ಕೃತಿಯ ಲೇಖಕನನ್ನು ಸೂಚಿಸುತ್ತದೆ ಏಕೆಂದರೆ ಸಂಗೀತ ಕ್ಷೇತ್ರಕ್ಕೆ ಬಂದಾಗ ಲೇಖಕ ಎಂಬ ಪದವು ಸಂಯೋಜಕನನ್ನು ಸೂಚಿಸುತ್ತ ಮತ್ತು ಕಲಾತ್ಮಕ ಕೆಲಸಕ್ಕಾಗಿ ಲೇಖಕ ಎಂಬ ಪದವು ಕಲಾವಿದನನ್ನು ಸೂಚಿಸುತ್ತದೆ ಆದ್ದರಿಂದ ಲೇಖಕ ಎಂದರೆ ಕೃತಿಯನ್ನು ರಚಿಸುವ ವ್ಯಕ್ತಿ ಎಂದರ್ಥ ಛಾಯಾಚಿತ್ರಕ್ಕಾಗಿ ಛಾಯಾಗ್ರಾಹಕ ಚಲನಚಿತ್ರ ಛಾಯಾಗ್ರಹಣ ಅಥವಾ ಧ್ವನಿ ರೆಕಾರ್ಡಿಂಗ್ ಸಲುವಾಗಿ ಅದು ನಿರ್ಮಾಪಕ ಕಂಪ್ಯೂಟರ್ ರಚಿತವಾದ ಕೆಲಸಕ್ಕಾಗಿ ಅದು ಕೃತಿಯನ್ನು ಸೃಷ್ಟಿಸಲು ಕಾರಣವಾಗುವ ವ್ಯಕ್ತಿ ಆದ್ದರಿಂದ ಮತ್ತೆ ಅದು ಕೃತಿಯ ಸೃಷ್ಟಿಗೆ ಸಂಬಂಧಿಸಿದೆ